ಮಾಡ್ಯೂಲ್ 1 ರ ಯುನಿಟ್ 12 ಗೆ ಸ್ವಾಗತ ಇದು ಮೆಟಾಕಾಗ್ನಿಟಿವ್ ಜ್ಞಾನದ ಮೇಲೆ ಕೇಂದ್ರೀಕರಿಸುವ ಮೂಲಕ ಕಲಿಕೆಯ ಪ್ರವರ್ಗಕ್ಕೆ ಸಂಬಂಧಿಸಿದೆ ಹಿಂದಿನ ಪಠ್ಯದಲ್ಲಿ ನಾವು ಜ್ಞಾನದ ಸ್ವರೂಪವನ್ನು ನೋಡಿದ್ದೇವೆ ಜ್ಞಾನವನ್ನು ರೂಪಿಸುವುದನ್ನು ವ್ಯಾಖ್ಯಾನಿಸುವುದು ಇನ್ನೂ ತಾತ್ವಿಕವಾಗಿ ಬಗೆಹರಿಸಲಾಗದ ಪ್ರಶ್ನೆಯಾಗಿದೆ ಎಂದು ನಾವು ಗಮನಿಸಿದ್ದೇವೆ ಆದ್ದರಿಂದ ಜ್ಞಾನ ಎಂಬ ಪದವನ್ನು ವ್ಯಾಖ್ಯಾನಿಸಲು ನಾವು ಯಾವುದೇ ಪ್ರಯತ್ನ ಮಾಡಲಿಲ್ಲ ಕಾರ್ಯಕಾರಿಣಿಯ ಮಟ್ಟದಲ್ಲಿ ನಾವು ಜ್ಞಾನದ 4 ಸಾಮಾನ್ಯ ವರ್ಗಗಳಾದ ವಾಸ್ತವಿಕ ಪರಿಕಲ್ಪನಾ ಕಾರ್ಯವಿಧಾನ ಮತ್ತು ಮೆಟಾಕಾಗ್ನಿಟಿವ್ ಜ್ಞಾನವನ್ನು ಆರಿಸಿದ್ದೇವೆ ಮತ್ತು ಈ ನಾಲ್ಕು ಜ್ಞಾನದ ವರ್ಗಗಳ ಬಗ್ಗೆ ಸಂಕ್ಷಿಪ್ತ ಅವಲೋಕನವನ್ನು ನಾವು ನೀಡಿದ್ದೇವೆ ಮೆಟಾಕಾಗ್ನಿಟಿವ್ ಜ್ಞಾನದ ಬಗ್ಗೆ ಸ್ವಲ್ಪ ಹೆಚ್ಚು ಕಲಿಯುವುದರಿಂದ ಶಿಕ್ಷಕರಿಗೆ ತಮ್ಮ ವಿದ್ಯಾರ್ಥಿಗಳನ್ನು ನೋಡಿಕೊಳ್ಳಲು ಹೆಚ್ಚು ಶಕ್ತಿ ಸಿಗುತ್ತದೆ ಎಂದು ನಾವು ಭಾವಿಸಿದ್ದೇವೆ ಮೆಟಾಕಾಗ್ನಿಟಿವ್ ಜ್ಞಾನದ ಸ್ವರೂಪ ಮತ್ತು ಪ್ರಾಮುಖ್ಯತೆಯನ್ನು ಅರ್ಥಮಾಡಿಕೊಳ್ಳುವುದು ಈ ಪಠ್ಯದ ಪರಿಣಾಮ ಆಗಿದೆ ಅದನ್ನು ವಿವರವಾಗಿ ತಿಳಿಸಲು ನಾವು ಯಾವುದೇ ಪ್ರಯತ್ನವನ್ನು ಮಾಡುವುದಿಲ್ಲ ಅಥವಾ ಶಿಕ್ಷಕರು ಅದನ್ನು ತಮ್ಮ ಸೂಚನೆಯಲ್ಲಿ ಹೇಗೆ ಸೇರಿಸಿಕೊಳ್ಳಬೇಕು ಎಂಬುದರ ಬಗ್ಗೆಯೂ ನಾವು ಹೇಳುವುದಿಲ್ಲ ನಾವು ನಂತರದ ಪಠ್ಯಕ್ರಮದಲ್ಲಿ ಅದನ್ನು ನೋಡಲು ಪ್ರಯತ್ನಿಸುತ್ತೇವೆ ಮೆಟಾಕಾಗ್ನಿಷನ್ ಎಂದರೆ ಒಬ್ಬರ ಸ್ವಂತ ಆಲೋಚನೆಯ ಬಗ್ಗೆ ಯೋಚಿಸುವುದು ಅದಕ್ಕಾಗಿಯೇ ನಾವು ಮೆಟಾ ಪದವನ್ನು ಬಳಸುತ್ತೇವೆ ಆ ಅರ್ಥದಲ್ಲಿ ನಾವು ನಮ್ಮ ಸ್ವಂತ ಆಲೋಚನೆಯ ಬಗ್ಗೆ ಯೋಚಿಸುತ್ತಿರುವಾಗ ಅದು ಉನ್ನತ ಕ್ರಮದ ಆಲೋಚನಾ ಸಾಮರ್ಥ್ಯವಾಗುತ್ತದೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ನಮ್ಮ ಸ್ವಂತ ಕೌಶಲ್ಯ ಜ್ಞಾನ ಅಥವಾ ಕಲಿಕೆಯನ್ನು ಅವಲೋಕಿಸುವುದು ಅಥವಾ ಒಬ್ಬ ವ್ಯಕ್ತಿಯು ತನ್ನ ಸ್ವಂತ ಜ್ಞಾನ ಮತ್ತು ಆಲೋಚನಾ ಪ್ರಕ್ರಿಯೆಗಳ ಅರಿವನ್ನು ಹೊಂದಿರುವುದು ಒಂದೇ ವ್ಯಾಖ್ಯಾನದ ಹಲವಾರು ರೂಪಾಂತರಗಳಲ್ಲಿ ಇದನ್ನು ವ್ಯಾಖ್ಯಾನಿಸಲಾಗಿದೆ ಮತ್ತು ಅದು ಏಕೆ ಮುಖ್ಯವಾಗಿದೆ ಎಂಬುದನ್ನು ಹೇಳಲಾಗಿದೆ ಮೆಟಾಕಾಗ್ನಿಟಿವ್ ಸಾಮರ್ಥ್ಯ ಪರಿಣಾಮ ಬೀರುತ್ತದೆ ಆದ್ದರಿಂದ ಆ ಮಟ್ಟಿಗೆ ಇದು ಕೇಂದ್ರಿತವಾಗಿದೆ ಮೆಟಾಕಾಗ್ನಿಷನ್ ಕೌಶಲ್ಯಗಳನ್ನು ಹೊಂದಿರುತ್ತಾರೆ ಆದರೆ ದುರ್ಬಲ ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ಇತರ ನ್ಯೂನತೆಗಳಲ್ಲದೆ ಕಡಿಮೆ ಮೆಟಾಕಾಗ್ನಿಟಿವ್ ಸಾಮರ್ಥ್ಯದೆ ಮೇಲೆ ಗಮನಹರಿಸಬೇಕು ಕಳಪೆ ಮೆಟಾಕಾಗ್ನಿಟಿವ್ ಕೌಶಲ್ಯ ಹೊಂದಿರುವ ವಿದ್ಯಾರ್ಥಿಗಳು ಏನು ಮಾಡುತ್ತಾರೆ ಅವರು ತಮಗೆ ತಿಳಿದಿರುವ ಪಠ್ಯಕ್ರಮದ ವಿಷಯವನ್ನು ಕರಗತ ಮಾಡಿಕೊಂಡಿದ್ದಾರೆ ಎಂದು ಅಕಾಲಿಕವಾಗಿ ಯೋಚಿಸಿ ಅವರು ತಮ್ಮ ಅಧ್ಯಯನದ ಸಮಯವನ್ನು ಕಡಿಮೆ ಮಾಡುತ್ತಾರೆ ಇದರರ್ಥ ಆ ಪಠ್ಯಕ್ರಮದ ವಿಷಯಗಳನ್ನು ಪೂರ್ಣವಾಗಿ ಅರ್ಥ ಮಾಡಿದ್ದಾರೆಂದು ಅವರು ಭಾವಿಸುತ್ತಾರೆ ಮತ್ತು ಅವರು ಅದರಲ್ಲಿ ಹೆಚ್ಚಿನ ಪ್ರಯತ್ನವನ್ನು ಮಾಡುವುದಿಲ್ಲ ಮತ್ತು ಮೂಲಭೂತವಾಗಿ ಅವರು ಸಾಕಷ್ಟು ಕಡಿಮೆ ಸಮಯವನ್ನು ಕಳೆಯುತ್ತಾರೆ ಅಥವಾ ಅವರ ತಿಳುವಳಿಕೆಯ ಮಟ್ಟದಲ್ಲಿ ಅತಿಯಾದ ಆತ್ಮವಿಶ್ವಾಸವನ್ನು ಹೊಂದಿರುತ್ತಾರೆ ಅದು ಎಲ್ಲಿ ಪ್ರತಿಫಲಿಸುತ್ತದೆ ಒಂದೋ ಅವರು ಪರೀಕ್ಷೆಗಳಲ್ಲಿ ತಮ್ಮ ಕಾರ್ಯಕ್ಷಮತೆಯನ್ನು ಕಡಿಮೆ ಅಂದಾಜು ಮಾಡುತ್ತಾರೆ ಅಥವಾ ಅತಿಯಾಗಿ ಅಂದಾಜು ಮಾಡುತ್ತಾರೆ ನೀವು ವರ್ಗ ಪರೀಕ್ಷೆಯಲ್ಲಿ ಎಷ್ಟು ಉತ್ತಮ ಸಾಧನೆ ಮಾಡಿದ್ದೀರಿ ಎಂದು ಅವರನ್ನು ಕೇಳಿದರೆ ಮತ್ತು ನಂತರ ಅವರು ಪಡೆದಿರುವ ದರ್ಜೆ ಅಥವಾ ಅಂಕಗಳನ್ನು ಹೋಲಿಸಿದರೆ ಅವರು ತಮ್ಮ ಕಾರ್ಯಕ್ಷಮತೆಯನ್ನು ಕಡಿಮೆ ಅಂದಾಜು ಮಾಡಿರುತ್ತಾರೆ ಅಥವಾ ಅತಿಯಾಗಿ ಅಂದಾಜು ಮಾಡಿರುತ್ತಾರೆ ಮತ್ತು ಇವೆಲ್ಲವುಗಳಿಂದಾಗಿ ಅವರು ಕಳಪೆ ಅಧ್ಯಯನ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ ಅಂದರೆ ಹೇಗೆ ಅಧ್ಯಯನ ಮಾಡಬೇಕು ಯಾರೊಂದಿಗೆ ಅಧ್ಯಯನ ಮಾಡಬೇಕು ಏನು ಅಧ್ಯಯನ ಮಾಡಬೇಕು ಯಾರನ್ನು ಕೇಳಬೇಕು ಯಾರೊಂದಿಗೆ ಚರ್ಚಿಸಬೇಕು ಎಂಬ ಕಳಪೆ ಅಧ್ಯಯನ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ ನಾವು ಮೆಟಾ ಎಂದು ಏಕೆ ಹೇಳಲು ಬಯಸುತ್ತೇವೆ ಮೆಟಾ ಎಂದರೆ ಒಬ್ಬರ ಸ್ವಂತ ಬೌದ್ಧಿಕ ಕಾರ್ಯಕ್ಷಮತೆಗಾಗಿ ಪ್ರೇಕ್ಷಕರಾಗುವುದು ನಾವು ಅದನ್ನು ಮಾಡುವಾಗ ನಾವು ಏನು ಮಾಡುತ್ತಿದ್ದೇವೆಂದು ನಮಗೆ ತಿಳಿದಿಲ್ಲ ಆದರೆ ನಾವು ತೊಡಗಿರುವ ಪ್ರಕ್ರಿಯೆಯ ಅರಿವು ನಮಗೆ ಇಲ್ಲದಿದ್ದರೆ ಅದನ್ನು ಸುಧಾರಿಸುವುದು ತುಂಬಾ ಕಷ್ಟ ಉದಾಹರಣೆಗೆ ನೀವು ಆಟವನ್ನು ಆಡುತ್ತಿರುವಾಗ ಒಂದು ನಿರ್ದಿಷ್ಟ ಮಟ್ಟಿಗೆ ಅದು ದೈಹಿಕ ಚಲನೆಗಳಾಗಿರುವುದರಿಂದ ಆಟಗಾರನು ಸಾಮಾನ್ಯವಾಗಿ ತನ್ನ ಕೆಲವು ದೋಷಗಳ ಬಗ್ಗೆ ತಿಳಿದಿರುತ್ತಾನೆ ಆದರೆ ಈ ದಿನಗಳಲ್ಲಿ ನಾವು ಅತ್ಯುತ್ತಮ ಸಾಧನಗಳನ್ನು ಹೊಂದಿದ್ದೇವೆ ಇದರಿಂದ ನೀವು ನಿಮ್ಮ ಸಂಪೂರ್ಣ ಚಟುವಟಿಕೆಯನ್ನು ವೀಡಿಯೊ ಮಾಡಬಹುದು ಮತ್ತು ನಂತರ ತರಬೇತುದಾರರು ಅದರ ಬಗ್ಗೆ ವಿಮರ್ಶಿಸಬಹುದು ಮತ್ತು ನೀವು ನಿಜವಾಗಿಯೂ ಎಲ್ಲಿ ತಪ್ಪು ಮಾಡುತ್ತಿದ್ದೀರಿ ಎಂಬುದನ್ನು ನಿಖರವಾಗಿ ಗುರುತಿಸಬಹುದು ಇದರರ್ಥ ನೀವು ಪ್ರದರ್ಶನ ನೀಡುತ್ತಿರುವಾಗ ನಿಮಗೆ ನೀಡಲಾಗುವ ಪ್ರತಿಕ್ರಿಯೆಯನ್ನು ನೀವು ಗೌರವಿಸುತ್ತೀರಿ ಮತ್ತು ಅದು ನಿಮ್ಮ ಕಾರ್ಯಕ್ಷಮತೆಯನ್ನು ಹೆಚ್ಚು ಸುಧಾರಿಸುತ್ತದೆ ಮತ್ತು ದೈಹಿಕ ಚಟುವಟಿಕೆಗಳು ಒಳಗೊಂಡಿದ್ದರೆ ಇದನ್ನು ಈಗ ವಾಡಿಕೆಯಂತೆ ಅಭ್ಯಾಸ ಮಾಡಲಾಗುತ್ತದೆ ಆದರೆ ಅರಿವಿನ ಚಟುವಟಿಕೆಯನ್ನು ಕೇವಲ ಚಾಯಾಚಿತ್ರ ಅಥವಾ ವೀಡಿಯೊ ಗ್ರಾಫಿಂಗ್ ಮೂಲಕ ತೊಡಗಿಸಿಕೊಂಡಿದ್ದರೆ ಒಬ್ಬ ವ್ಯಕ್ತಿಯು ಸಮಸ್ಯೆಯೊಂದರಲ್ಲಿ ಕೆಲಸ ಮಾಡುತ್ತಿರುವಾಗ ಅದರಿಂದ ನಿಮಗೆ ಜಾಸ್ತಿ ಪ್ರಯೋಜನ ಸಿಗುವುದಿಲ್ಲ ಏಕೆಂದರೆ ಅದನ್ನು ನೇರವಾಗಿ ಅಳೆಯಲಾಗುವುದಿಲ್ಲ ಏಕೆಂದರೆ ಇದು ಮಾನಸಿಕ ಪ್ರಕ್ರಿಯೆ ಮತ್ತು ಆ ಮಟ್ಟಿಗೆ ತರಬೇತುದಾರ ಅಥವಾ ಇಲ್ಲಿ ಶಿಕ್ಷಕನು ವರ್ತನೆಯ ಆಧಾರದ ಮೇಲೆ ಅಥವಾ ಸಮಸ್ಯೆಯನ್ನು ಪರಿಹರಿಸುವ ಸಮಯದಲ್ಲಿ ವಿದ್ಯಾರ್ಥಿಯು ಯಾವ ನಿರ್ದಿಷ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾನೆ ಎಂಬುದರ ಆಧಾರದ ಮೇಲೆ ಅವನಿಗೆ ಮೆಟಾಕಾಗ್ನಿಷನ್ನ ಯಾವ ಅಂಶಗಳಲ್ಲಿ ಕೊರತೆಯಿದೆ ಮತ್ತು ಅದರ ತಕ್ಕಂತೆ ಪ್ರತಿಕ್ರಿಯೆ ನೀಡಬಹುದು ಮೆಟಾ ನಿಜವಾಗಿಯೂ ಉನ್ನತ ಕ್ರಮಾಂಕದ ಆಲೋಚನಾ ಪ್ರಕ್ರಿಯೆಯನ್ನು ಮಾತನಾಡುತ್ತಿದೆ ಮತ್ತು ನೀವು ಸುಧಾರಿಸಲು ಬಯಸಿದರೆ ಇದನ್ನು ನೀವು ಸ್ವತಃ ಕಲಿಯಬೇಕಾದ ವಿಷಯ ಮೆಟಾಕಾಗ್ನಿಷನ್ ಹೇಗೆ ಪ್ರಕಟವಾಗುತ್ತದೆ ಉದಾಹರಣೆಗೆ ವಿದ್ಯಾರ್ಥಿಯು ಕಲಿಕೆಯ ಗುರಿಗಳು ಯಶಸ್ಸಿನ ಮಾನದಂಡಗಳು ಮತ್ತು ವಿವರಣಾತ್ಮಕ ಪ್ರತಿಕ್ರಿಯೆಯನ್ನು ಬಳಸುತ್ತಾನೆ ಈ ಎಲ್ಲದರ ಬಗ್ಗೆ ಅವನಿಗೆ ತಿಳಿದಿದೆ ಅವನು ಕೆಲಸ ಮಾಡುವಾಗ ಕಲಿಕೆಯ ಗುರಿ ಏನೆಂದು ಅವನು ತಿಳಿದಿರುತ್ತಾನೆ ಮತ್ತು ಅವನು ತಿಳಿದಿರುವ ಯಶಸ್ಸಿನ ಮಾನದಂಡಗಳನ್ನು ಯಾವಾಗ ಯಶಸ್ವಿಯಾಗಿ ಕಲಿತನೆಂದು ಪರಿಗಣಿಸಲಾಗುತ್ತದೆ ಎಂಬ ಅರಿವೂ ಅವನಿಗಿರುತ್ತದೆ ಯಾರಾದರೂ ಅವನಿಗೆ ಪ್ರತಿಕ್ರಿಯೆಯನ್ನು ನೀಡುತ್ತಿದ್ದರೆ ಅವನು ಅದನ್ನು ಏನು ಮಾಡುತ್ತಿದ್ದಾನೆ ಎಂಬುದಕ್ಕೆ ಸಂಬಂಧಿಸಬಹುದು ಮೆಟಾಕಾಗ್ನಿಟಿವ್ ಸಾಮರ್ಥ್ಯ ಹೊಂದಿರುವ ವ್ಯಕ್ತಿಗಳು ಕಲಿಕೆಯ ಗುರಿಗಳು ಯಶಸ್ಸಿನ ಮಾನದಂಡಗಳು ಮತ್ತು ವಿವರಣಾತ್ಮಕ ಪ್ರತಿಕ್ರಿಯೆಯನ್ನು ಬಳಸುತ್ತಾರೆ ವರ್ತನೆಗಳು ಮತ್ತು ಅಭ್ಯಾಸಗಳು ಕಲಿಕೆಯ ಮೇಲೆ ಹೇಗೆ ಪ್ರಭಾವ ಬೀರುತ್ತವೆ ಎಂಬುದನ್ನು ಅವನು ಗುರುತಿಸುತ್ತಾನೆ ಅಥವಾ ಅವನು ಕಲಿಕೆಯ ಆದ್ಯತೆಗಳು ಮತ್ತು ಸಾಮರ್ಥ್ಯಗಳನ್ನು ಗುರುತಿಸಬಹುದು ಸಂವಹನ ಮಾಡಬಹುದು ಮತ್ತು ಕಾರ್ಯನಿರ್ವಹಿಸಬಹುದು ಅವರು ಕಲಿಕೆಯ ಸಂದರ್ಭಗಳನ್ನು ನಿರ್ಣಯಿಸಬಹುದು ಮತ್ತು ಅದಕ್ಕೆ ಅನುಗುಣವಾಗಿ ಕ್ರಿಯೆಯ ಯೋಜನೆಗಳನ್ನು ಅಭಿವೃದ್ಧಿಪಡಿಸಬಹುದು ಅಂದರೆ ಅವನು ಕಲಿಕೆಯ ಒಂದು ವಿಧಾನಕ್ಕೆ ಅಂಟಿಕೊಳ್ಳುವುದಿಲ್ಲ ಕಲಿಕೆಯ ಪರಿಸ್ಥಿತಿಗೆ ಅನುಗುಣವಾಗಿ ಅವನು ತನ್ನದೇ ಆದ ಯೋಜನೆಯನ್ನು ಅಭಿವೃದ್ಧಿಪಡಿಸಲು ಸಮರ್ಥನಾಗಿದ್ದಾನೆಯೇ ಎಂಬುದರ ಮೇಲೆ ಅದು ಅವಲಂಬಿತವಾಗಿರುತ್ತದೆ ಉದಾಹರಣೆಗೆ ನೀವು ಪ್ರೋಗ್ರಾಮಿಂಗ್ನಲ್ಲಿ ಪಠ್ಯಕ್ರಮ ಕಲಿಯುತ್ತಿದ್ದರೆ ಅಥವಾ ನೀವು ವಸ್ತುಗಳ ಬಗ್ಗೆ ವಿವರಣಾತ್ಮಕ ಪಠ್ಯಕ್ರಮವನ್ನು ಅಧ್ಯಯನ ಮಾಡುತ್ತಿದ್ದರೆ ನಿಮ್ಮ ಕ್ರಿಯೆಯ ಯೋಜನೆಯು ಅವರ ಕಲಿಕೆಗೆ ವಿಭಿನ್ನವಾಗಿರುತ್ತದೆ ಅವರ ಕಲಿಕೆಯ ಬಗ್ಗೆ ಪ್ರತಿಬಿಂಬಿಸಿ ಮತ್ತು ಅವರ ಆಲೋಚನೆಯ ಬಗ್ಗೆ ಸಂಭಾಷಣೆಯಲ್ಲಿ ತೊಡಗಿಕೊಳ್ಳಿ ಅವರು ತಮ್ಮ ಸಹೋದ್ಯೋಗಿಗಳು ಅವರ ಸ್ನೇಹಿತರು ಅಥವಾ ಶಿಕ್ಷಕರೊಂದಿಗೆ ಅವರ ಆಲೋಚನೆಯ ಬಗ್ಗೆ ಚರ್ಚಿಸುವುದನ್ನು ಹೆಚ್ಚಾಗಿ ಕಾಣಬಹುದು ಸಾಮಾನ್ಯವಾಗಿ ಜನರು ಅದರಿಂದ ದೂರವಿರುತ್ತಾರೆ ಮತ್ತು ಮೆಟಾಕಾಗ್ನಿಟಿವ್ ಕೌಶಲ್ಯ ಹೊಂದಿರುವ ವ್ಯಕ್ತಿ ಗೆಳೆಯರು ಮತ್ತು ತರಬೇತುದಾರರೊಂದಿಗೆ ಮಾತನಾಡಲು ಸಿದ್ಧರಿರುತ್ತಾರೆ ಕಲಿಕೆಗೆ ಅಡೆತಡೆಗಳು ಎದುರಾದಾಗ ವಿದ್ಯಾರ್ಥಿಗಳು ಸ್ಪಷ್ಟೀಕರಣ ಮತ್ತು ಬೆಂಬಲವನ್ನು ಪಡೆಯುತ್ತಾರೆ ಆದ್ದರಿಂದ ನಿಮಗೆ ಒಂದು ನಿರ್ದಿಷ್ಟ ತಡೆಗೋಡೆ ದಾಟಲು ಸಾಧ್ಯವಾಗದಿದ್ದಾಗ ತರಬೇತುದಾರರಿಂದ ಬೆಂಬಲ ಪಡೆಯುವುದಕ್ಕೆ ನೀವು ಹಿಂಜರಿಯುವುದಿಲ್ಲ ಮೆಟಾಕಾಗ್ನಿಷನ್ ಬಗ್ಗೆ ಮಾತನಾಡೋಣ ಸಾಹಿತ್ಯದಲ್ಲಿ ಅವುಗಳನ್ನು ವಿಶಾಲವಾಗಿ ಎರಡು ಅಂಶಗಳಾಗಿ ವಿಂಗಡಿಸಲಾಗಿದೆ ಒಂದು ಚಿಂತನ ಶಕ್ತಿ ಇನ್ನೊಂದು ಸ್ವಯಂ ನಿಯಂತ್ರಣ ಚಿಂತನ ಶಕ್ತಿ ಅನ್ನು ಜಾಗೃತಿ ಎಂದೂ ಪರಿಗಣಿಸಬಹುದು ಇಲ್ಲಿ ನಿಮ್ಮ ಜ್ಞಾನ ಮತ್ತು ಆಲೋಚನಾ ಪ್ರಕ್ರಿಯೆಯ ಬಗ್ಗೆ ನಿಮಗೆ ತಿಳಿದಿರುತ್ತದೆ ಸ್ವಯಂ ನಿಯಂತ್ರಣ ಎಂದರೆ ಕಲಿಕೆಯ ಬಗ್ಗೆ ನಾನು ಹೇಗೆ ನಿರ್ವಹಿಸುತ್ತೇನೆ ಎಂದು ಕಲಿಕೆಯ ಪ್ರಕ್ರಿಯೆಯನ್ನು ನಾನು ಹೇಗೆ ನಿರ್ವಹಿಸುವುದು ಮೆಟಾಕಾಗ್ನಿಷನ್ನ ಸಂಬಂಧಿಸಿದಂತೆ ಕೆಲವು ತರಬೇತಿಯ ಅಗತ್ಯವಿರುತ್ತದೆ ಚಿಂತನ ಶಕ್ತಿ ಎಂದರೇನು ವಿದ್ಯಾರ್ಥಿಗಳಿಗೆ ತಮ್ಮದೇ ಆದ ಜ್ಞಾನ ಮತ್ತು ಆಲೋಚನೆಯ ಬಗ್ಗೆ ಕಲ್ಪನೆಗಳು ಮತ್ತು ಅಂತಃಕರಣಗಳಿವೆ ಈಗ ಚಿಂತನ ಶಕ್ತಿ ಅಥವಾ ಜ್ಞಾನದ ಅರಿವಿನ ಪ್ರಕಾರಗಳು ಯಾವುವು ಇದು ಫ್ಲೆವೆಲ್ ಪ್ರಕಾರ ಜ್ಞಾನದ ಅರಿವು ಆಲೋಚನೆಯ ಅರಿವು ಮತ್ತು ಆಲೋಚನಾ ಕಾರ್ಯತಂತ್ರಗಳ ಅರಿವು ಜ್ಞಾನದ ಅರಿವು ಎಂದರೇನು ಒಬ್ಬನಿಗೆ ಏನು ತಿಳಿದಿದೆ ಮತ್ತು ಯಾವುದು ತಿಳಿದಿಲ್ಲ ಮತ್ತು ಒಬ್ಬನು ಏನನ್ನು ತಿಳಿದುಕೊಳ್ಳಬೇಕೆಂದು ಬಯಸುತ್ತಾನೆ ಎಂಬುದನ್ನು ಅರ್ಥಮಾಡಿಕೊಳ್ಳುವುದು ಇಂತಹ ಮೂರು ಪ್ರಕಾರಗಳು ಇವೆ ನನಗೆ ಏನು ಗೊತ್ತು ನನಗೆ ಏನು ಗೊತ್ತಿಲ್ಲ ನಾನು ಏನು ತಿಳಿಯಬೇಕು ಒಂದು ನಿರ್ದಿಷ್ಟ ಕಾರ್ಯವಿಧಾನವನ್ನು ಹೇಗೆ ಅನ್ವಯಿಸಬೇಕು ಎಂದು ನನಗೆ ತಿಳಿದಿದೆ ಆದರೆ ನಿರ್ದಿಷ್ಟ ಪರಿಸ್ಥಿತಿಯಲ್ಲಿ ಅದನ್ನು ಅನ್ವಯಿಸಬಹುದೇ ಎಂದು ನನಗೆ ತಿಳಿದಿಲ್ಲ ಆದ್ದರಿಂದ ಮೊದಲ ಎರಡನ್ನು ಇದು ತೃಪ್ತಿಪಡಿಸುತ್ತದೆ ಅಂದರೆ ನನಗೆ ತಿಳಿದಿರುವುದನ್ನು ನಾನು ತಿಳಿದಿದ್ದೇನೆ ಆದರೆ ನನಗೆ ಬೇರೆ ಏನೂ ತಿಳಿದಿಲ್ಲ ಈಗ ಆ ನಿರ್ದಿಷ್ಟ ಅರಿವಿನೊಂದಿಗೆ ನಾನು ಏನು ಮಾಡುವುದು ಎಂಬುವುದು ಮುಂದಿನ ಹಂತವಾಗಿದೆ ಆದರೆ ಅದನ್ನು ಹೇಗೆ ಅನ್ವಯಿಸಬೇಕು ಎಂಬುದು ನನಗೆ ತಿಳಿದಿಲ್ಲ ಆದರೆ ಈ ನಿರ್ದಿಷ್ಟ ಸಮಸ್ಯೆಯ ಬಗ್ಗೆ ನನಗೆ ಎಲ್ಲವೂ ತಿಳಿದಿದೆ ಎಂಬ ಸ್ಥಾನವನ್ನು ನಾನು ತೆಗೆದುಕೊಳ್ಳುವುದಿಲ್ಲ ಅದು ಕಳಪೆ ಮೆಟಾಕಾಗ್ನಿಟಿವ್ ಅರಿವು ಈಗ ಆಲೋಚನೆಯ ಅರಿವಿನ ಬಗ್ಗೆ ಮಾತನಾಡೋಣ ಅರಿವಿನ ಕಾರ್ಯಗಳನ್ನು ಅರ್ಥಮಾಡಿಕೊಳ್ಳುವುದು ಮತ್ತು ಅವುಗಳನ್ನು ಪೂರ್ಣಗೊಳಿಸಲು ಅಗತ್ಯವಿರುವ ಸ್ವರೂಪ ಇದು ಬಹಳ ಮುಖ್ಯವಾದ ವಿಷಯ ಮತ್ತು ಆಲೋಚನೆಯ ಕೆಲವು ಅಂಶಗಳಲ್ಲಿ ಒಬ್ಬರಿಗೆ ಕೊರತೆ ಇರಬಹುದು ಇಲ್ಲಿ ಒಂದು ಸರಳ ಉದಾಹರಣೆಯೆಂದರೆ ನನ್ನ ಪಠ್ಯಪುಸ್ತಕವನ್ನು ಓದುವುದಕ್ಕಿಂತ ನನ್ನ ಸ್ನೇಹಿತನ ಟಿಪ್ಪಣಿಗಳನ್ನು ಓದುವುದು ನನಗೆ ಸುಲಭವಾಗುತ್ತದೆ ಎಂದು ನನಗೆ ತಿಳಿದಿದೆ ಇದು ನನ್ನ ಆಲೋಚನೆಯ ಅರಿವು ಅಂತೆಯೇ ಆಲೋಚನಾ ಕಾರ್ಯತಂತ್ರಗಳ ಅರಿವು ಎಂದರೆ ನನ್ನ ಕಲಿಕೆಯನ್ನು ನಿರ್ದೇಶಿಸುವ ವಿಧಾನಗಳನ್ನು ಅರ್ಥಮಾಡಿಕೊಳ್ಳುವುದು ಮೊದಲನೆಯದಾಗಿ ನನ್ನ ಅರಿವು ಮತ್ತು ಅದನ್ನು ತಿಳಿದ ನಂತರ ನನ್ನ ಕಲಿಕೆಯನ್ನು ಹೇಗೆ ನಿರ್ದೇಶಿಸುವುದು ಮತ್ತು ಇದಕ್ಕಾಗಿ ನನಗೆ ಹಲವಾರು ಆಯ್ಕೆಗಳಿವೆ ನಾನು ಅನುಸರಿಸುವ ಹಲವಾರು ತಂತ್ರಗಳನ್ನು ನಾನು ಹೊಂದಿರಬಹುದು ಉದಾಹರಣೆಗೆ ಒಂದು ತಂತ್ರವೆಂದರೆ ಪಠ್ಯಪುಸ್ತಕದಿಂದ ಓದುವುದರಲ್ಲಿ ನನಗೆ ತೊಂದರೆ ಇದೆ ನನಗೆ ಕಷ್ಟವಾಗುತ್ತಿರುವಾಗ ನಾನು ಏನನ್ನು ಅನುಸರಿಸುತ್ತೇನೆ ಇದರಲ್ಲಿ ಹಲವಾರು ಆಯ್ಕೆಗಳಿವೆ ನಾನು ಹೋಗಿ ಅದನ್ನು ನನಗೆ ವಿವರಿಸಲು ನನ್ನ ಸ್ನೇಹಿತನನ್ನು ಕೇಳಬಹುದು ಹೊರಗೆ ಹೋಗುವ ಮೊದಲು ನಾನು ಓದಿದ್ದನ್ನು ನಾನು ಸಂಕ್ಷಿಪ್ತವಾಗಿ ಹೇಳಬೇಕು ಆದ್ದರಿಂದ ಉದಾಹರಣೆಗೆ ಸಾರಾಂಶವು ಯಾವುದನ್ನಾದರೂ ಅರ್ಥಮಾಡಿಕೊಳ್ಳಲು ಅತ್ಯಂತ ಶಕ್ತಿಯುತ ಸಾಧನವಾಗಿದೆ ಹಾಗಾಗಿ ಅದು ನಾನು ಅನುಸರಿಸುವ ತಂತ್ರವಾಗಿದೆ ಅಂದರೆ ಈ ನಿರ್ದಿಷ್ಟ ತಂತ್ರದ ಬಗ್ಗೆ ನನಗೆ ತಿಳಿದಿದೆ ಆದ್ದರಿಂದ ಇವು ಜ್ಞಾನ ಮತ್ತು ಚಿಂತನೆಯ ಅರಿವಿನ ಮೂರು ವಿಧಗಳಾಗಿವೆ ಮೆಟಾಕಾಗ್ನಿಟಿವ್ ನಿಯಂತ್ರಣದ ಬಗ್ಗೆ ಮಾತನಾಡೋಣ ನನ್ನ ಸಾಮರ್ಥ್ಯ ಮತ್ತು ಅಸಾಮರ್ಥ್ಯಗಳ ಬಗ್ಗೆ ನನಗೆ ತಿಳಿದಿದೆ ಆ ಸನ್ನಿವೇಶದಲ್ಲಿ ನನ್ನ ಕಲಿಕೆಯ ಬಗ್ಗೆ ನಾನು ಹೇಗೆ ಹೋಗುತ್ತೇನೆ ಎಂದು ನಾನು ಈಗ ಯೋಜಿಸಬೇಕಾಗಿದೆ ಆನ್ ಬ್ರೌನ್ ಪ್ರಕಾರ ನಾವು ನಮ್ಮ ಕಲಿಕೆಯನ್ನು ನಿರ್ದೇಶಿಸುವ ಮೂರು ಮಾರ್ಗಗಳಿವೆ ಒಂದು ಕಾರ್ಯಗಳಿಗೆ ವಿಧಾನಗಳನ್ನು ಯೋಜಿಸುವುದು ಸಮಸ್ಯೆಯನ್ನು ಗುರುತಿಸುವುದು ಮತ್ತು ತಂತ್ರಗಳನ್ನು ಆರಿಸುವುದು ಮತ್ತು ಆಲೋಚನೆಗಳನ್ನು ಸಂಘಟಿಸುವುದು ಮತ್ತು ಫಲಿತಾಂಶಗಳನ್ನು ಊಹಿಸುವುದನ್ನು ಇದು ಒಳಗೊಂಡಿರುತ್ತದೆ ಆದ್ದರಿಂದ ಸಮಸ್ಯೆಯನ್ನು ಗುರುತಿಸುವುದು ಮತ್ತು ಕಾರ್ಯತಂತ್ರಗಳನ್ನು ಆರಿಸುವುದು ಎಂದರೆ ನನಗೆ ತಿಳಿದಿರುವುದುರ ಬಗ್ಗೆ ನಾನು ಹೇಗೆ ನಿಗಾ ಇಡಬಹುದು ಯಾವ ಮಾರ್ಗವನ್ನು ಆರಿಸಬೇಕೆಂದು ನಾನು ಹೇಗೆ ನಿರ್ಧರಿಸುವುದು ಈ ವಿಧಾನವನ್ನು ನಾನು ಎಷ್ಟು ಸಮಯ ಪ್ರಯತ್ನಿಸಬೇಕು ನಾನು ಯಾವಾಗ ಮತ್ತೊಂದು ತಂತ್ರಕ್ಕೆ ಬದಲಾಯಿಸಬೇಕು ಮುಂದೆ ನಾನು ಏನು ಪ್ರಯತ್ನಿಸಬೇಕು ಉತ್ತಮ ಮೆಟಾಕಾಗ್ನಿಟಿವ್ ಕೌಶಲ್ಯ ಹೊಂದಿರುವ ಕೆಲವರು ತಮ್ಮಲ್ಲಿರುವ ವಿವಿಧ ತಂತ್ರಗಳ ನಡುವೆ ಉತ್ತಮ ಆಯ್ಕೆಯನ್ನು ಮಾಡಲು ಸಾಧ್ಯವಾಗುತ್ತದೆ ಕಾರ್ಯಕ್ಕೆ ಯೋಜನಾ ವಿಧಾನಗಳು ಇವುಗಳನ್ನು ಒಳಗೊಂಡಿರುತ್ತವೆ ಅವು ಸಮಸ್ಯೆಯನ್ನು ಗುರುತಿಸುವುದು ಮತ್ತು ಕಾರ್ಯತಂತ್ರಗಳನ್ನು ಆರಿಸುವುದು ಮತ್ತು ನಮ್ಮ ಆಲೋಚನೆಗಳನ್ನು ಸಂಘಟಿಸುವುದು ಮತ್ತು ಪರಿಣಾಮಗಳನ್ನು ಊಹಿಸುವುದು ಉದಾಹರಣೆಗೆ ನೀವು ಸಮಸ್ಯೆಯನ್ನು ಪರಿಹರಿಸಲು ಪ್ರಯತ್ನಿಸುತ್ತಿರುವಾಗ ನೀವು ಒಂದು ವಿಧಾನವನ್ನು ಅನುಸರಿಸುತ್ತಿದ್ದೀರಿ ಈ ವಿಧಾನವನ್ನು ನೀವು ಎಷ್ಟು ಸಮಯ ಅನುಸರಿಸಬೇಕು ನೀವು ಯಾವಾಗ ಮತ್ತೊಂದು ತಂತ್ರಕ್ಕೆ ಬದಲಾಯಿಸುವುದು ಎಂಬುದು ಬಹಳ ಸಮಯ ಉಳಿಸುವ ಚಟುವಟಿಕೆಯಾಗಿದೆ ಮತ್ತು ಉತ್ತಮ ಮೆಟಾಕಾಗ್ನಿಟಿವ್ ಕೌಶಲ್ಯ ಹೊಂದಿರುವ ವ್ಯಕ್ತಿಯು ಅದನ್ನು ಮಾಡಲು ಸಾಧ್ಯವಾಗುತ್ತದೆ ಇನ್ನೊಂದು ನೀವು ಕಾರ್ಯಗಳನ್ನು ಯೋಜಿಸುತ್ತಿದ್ದೀರಿ ಮತ್ತು ಅದನ್ನು ನೆರವೇರಿಸುತ್ತಿದ್ದೀರಿ ಮುಂದೆ ಏನಾಗುತ್ತದೆ ಎಂದರೆ ಕಲಿಕೆಯ ಸಮಯದಲ್ಲಿ ನಿಮ್ಮ ಚಟುವಟಿಕೆಗಳನ್ನು ಮೇಲ್ವಿಚಾರಣೆ ಮಾಡಲು ನಿಮಗೆ ಸಾಧ್ಯವಾಗುತ್ತದೆ ಅಂದರೆ ನೀವು ಕಲಿಯುತ್ತಿರುವಾಗನಿಮ್ಮ ಚಟುವಟಿಕೆಗಳನ್ನು ಪರೀಕ್ಷಿಸಲು ನಿಮಗೆ ಸಾಧ್ಯವಾಗಬೇಕು ನೀವು ಎಷ್ಟರ ಮಟ್ಟಿಗೆ ಕಲಿತಿದ್ದೀರಿ ಮತ್ತು ಅದರ ಆಧಾರದ ಮೇಲೆ ನಿಮ್ಮ ಸ್ವಂತ ತಂತ್ರಗಳ ಪರಿಣಾಮಕಾರಿತ್ವವನ್ನು ಪರಿಷ್ಕರಿಸಿ ಮೌಲ್ಯಅಂಕಣ ಮಾಡಿ ಆದ್ದರಿಂದ ಒಬ್ಬರ ಸ್ವಂತಿಕೆಯನ್ನು ಮೇಲ್ವಿಚಾರಣೆ ಮಾಡಲು ಸಾಧ್ಯವಾಗುತ್ತದೆ ಮತ್ತು ಅದು ಉತ್ತಮ ಮೆಟಾಕಾಗ್ನಿಟಿವ್ ನಿಯಂತ್ರಣವಾಗಿದೆ ಒಂದು ಪ್ರಕ್ರಿಯೆಯ ಮೇಲ್ವಿಚಾರಣೆ ಮಾಡಿದ ನಂತರ ನೀವು ಪರಿಣಾಮಗಳನ್ನು ಪರಿಶೀಲಿಸಲು ಸಾಧ್ಯವಾಗುತ್ತದೆ ಅದು ಪೂರ್ಣಗೊಂಡ ನಂತರ ದಕ್ಷತೆ ಮತ್ತು ಪರಿಣಾಮಕಾರಿತ್ವದ ನಿರ್ದಿಷ್ಟ ಮಾನದಂಡಗಳಿಗೆ ನೀವು ಪರಿಣಾಮಗಳನ್ನು ಮೌಲ್ಯಮಾಪನ ಮಾಡಲು ಸಾಧ್ಯವಾಗುತ್ತದೆ ನೀವು ಕೆಲವು ವಿಧಾನವನ್ನು ಅನುಸರಿಸುತ್ತಿರಬಹುದು ಮತ್ತು ಅದು ತುಂಬಾ ಅಸಮರ್ಥ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ ಮತ್ತು ಅದು ಪರಿಣಾಮಕಾರಿ ಆಗಿರದೇ ಇರಬಹುದು ಹಾಗಾಗಿ ದಕ್ಷತೆ ಮತ್ತು ಪರಿಣಾಮಕಾರಿತ್ವದ ಕೆಲವು ನಿರ್ದಿಷ್ಟ ಮಾನದಂಡಗಳಿಗೆ ಪರಿಣಾಮಗಳನ್ನು ಮೌಲ್ಯಅಂಕಣ ಮಾಡಲು ನನಗೆ ಸಾಧ್ಯವಾಗುತ್ತದೆ ಈಗ ಈ ಎಲ್ಲ ಜ್ಞಾನದೊಂದಿಗೆ ಬೋಧಕ ಅಥವಾ ಶಿಕ್ಷಕ ಒಬ್ಬರ ಪಠ್ಯಕ್ರಮದಲ್ಲಿ ಮೆಟಾಕಾಗ್ನಿಟಿವ್ನಲ್ಲಿ ಕೌಶಲ್ಯ ಹೊಂದಿರುವ ಸಣ್ಣ ಶೇಕಡಾವಾರು ಜನರನ್ನೂ ನೀವು ಕಾಣಬಹುದು ನೀವು ಕಾಲೇಜಿನ ಕ್ರಮಾಂಕಗಳನ್ನು ನೋಡಿದಾಗ ಸಿಇಟಿಯಲ್ಲಿ ಹೆಚ್ಚಿನ ದರ್ಜೆಯನ್ನು ಪಡೆದ ವಿದ್ಯಾರ್ಥಿಗಳೂ ಇರುತ್ತಾರೆ ಇದರ ಅರ್ಥ ಆ ವಿದ್ಯಾರ್ಥಿಗಳು ತುಂಬಾ ಕಳಪೆ ಮೆಟಾಕಾಗ್ನಿಟಿವ್ ಮೂಲಕ ಮಾತ್ರ ಜಯಿಸಬಹುದು ಇದು ಇಂದಿನ ತರಗತಿ ಬೋಧನೆಯ ಒಂದು ಭಾಗವಲ್ಲ ಏಕೆಂದರೆ ಶಿಕ್ಷಕರಿಗೆ ಮೆಟಾಕಾಗ್ನಿಷನ್ನ ಎಂದರೇನು ಅದು ಏನು ಮಾಡುತ್ತದೆ ಇದು ಆಲೋಚನೆ ಮತ್ತು ಕಲಿಕೆಯ ಕೌಶಲ್ಯಗಳ ಸಂಗ್ರಹವನ್ನು ಅಭಿವೃದ್ಧಿಪಡಿಸಲು ಸಹಾಯ ಮಾಡುತ್ತದೆ ವಿದ್ಯಾರ್ಥಿಗಳು ಸಮಸ್ಯೆಗಳನ್ನು ಪರಿಹರಿಸುವಾಗ ನೀವು ಕೆಲವು ಪ್ರಶ್ನೆಗಳನ್ನು ಕೇಳುತ್ತಿದ್ದರೆ ಸಾಹಿತ್ಯದಲ್ಲಿನ ಮೆಟಾಕಾಗ್ನಿಟಿವ್ ದಾಸ್ತಾನುಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ ಒಬ್ಬರು ಆ ದಾಸ್ತಾನುಗಳಿಂದ ಅಂಶಗಳನ್ನು ತೆಗೆದುಕೊಳ್ಳಬಹುದು ಮತ್ತು ಚಟುವಟಿಕೆ ಮಾಡುವ ಸಮಯದಲ್ಲಿ ಸ್ವಲ್ಪ ಸಮೀಕ್ಷೆ ಮಾಡಬಹುದು ಅದರ ಆಧಾರದ ಮೇಲೆ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಸೂಕ್ತ ಪ್ರತಿಕ್ರಿಯೆ ನೀಡಬಹುದು ಸೂಚನಾ ಮೆಟಾಕಾಗ್ನಿಷನ್ ತರಗತಿಯಲ್ಲಿ ಆತ್ಮವಿಶ್ವಾಸ ಮತ್ತು ಸ್ವಾತಂತ್ರ್ಯವನ್ನು ಹೆಚ್ಚಿಸುತ್ತದೆ ಇದು ತಮ್ಮ ಕಲಿಕೆಯನ್ನು ಸ್ವಯಂ ನಿಯಂತ್ರಿಸಲು ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುತ್ತದೆ ಇದು ನಿರ್ಧಾರ ತೆಗೆದುಕೊಳ್ಳುವ ಮತ್ತು ಗುರಿ ನಿಗದಿಪಡಿಸುವ ಕೌಶಲ್ಯಗಳನ್ನು ಸುಧಾರಿಸುತ್ತದೆ ಅವರ ಆಲೋಚನೆಯ ಗುಣಮಟ್ಟವನ್ನು ಸ್ವಯಂ ಮೌಲ್ಯಮಾಪನ ಮಾಡಲು ವಿದ್ಯಾರ್ಥಿಗಳನ್ನು ಶಕ್ತಗೊಳಿಸುತ್ತದೆ ಯಾವ ಕಲಿಕೆಯ ಸಂದರ್ಭಗಳಲ್ಲಿ ಯಾವ ತಂತ್ರಗಳನ್ನು ಬಳಸಬೇಕೆಂದು ನಿರ್ಧರಿಸಲು ಸಹಾಯ ಮಾಡುತ್ತದೆ ಅಗತ್ಯ ಕೌಶಲ್ಯ ಮತ್ತು ಉದ್ಯೋಗ ಕೌಶಲ್ಯಗಳನ್ನು ಬಲಪಡಿಸುತ್ತದೆ ವಾಸ್ತವವಾಗಿ ಈ ಸೂಚನೆಯನ್ನು ಪದವಿಪೂರ್ವ ಕಾರ್ಯಕ್ರಮದ ಮೊದಲ ಕೆಲವು ಸೆಮಿಸ್ಟರ್ಗಳಲ್ಲಿ ಪ್ರಧಾನವಾಗಿ ನೀಡಬೇಕು ಅವುಗಳನ್ನು ವಿಶೇಷವಾಗಿ ಮೊದಲ ವರ್ಷದಲ್ಲಿ ನೀಡಿದರೆ ಇದು ಮುಂದಿನ ಸೆಮಿಸ್ಟರ್ಗಳಲ್ಲಿ ಅವರ ಎಲ್ಲಾ ಕಲಿಕೆಯ ಮೇಲೆ ಹೆಚ್ಚಿನ ಪರಿಣಾಮ ಬೀರುತ್ತದೆ ಸೂಚನಾ ಮೆಟಾಕಾಗ್ನಿಷನ್ನ ಈ ಭಾಗವನ್ನು ಮೊದಲ ಮತ್ತು ಎರಡನೆಯ ಸೆಮಿಸ್ಟರ್ಗಳಲ್ಲಿ ಹಲವಾರು ಪಠ್ಯಕ್ರಮಗಳಲ್ಲಿ ಪೂರ್ವಯೋಜಿತ ರೀತಿಯಲ್ಲಿ ಸಂಯೋಜಿಸಬೇಕು ಈಗ ಸಾರಾಂಶದಲ್ಲಿ ಮೆಟಾಕಾಗ್ನಿಷನ್ ವಿದ್ಯಾರ್ಥಿಗಳ ತೊಡಗುವಿಕೆಯನ್ನು ಹೆಚ್ಚಿಸುತ್ತದೆ ವಿದ್ಯಾರ್ಥಿ ತೊಡಗುವಿಕೆ ಎಂದರೇನು ವಿದ್ಯಾರ್ಥಿ ತಾನು ಕಲಿಯುವ ನಿರೀಕ್ಷೆಯೊಂದಿಗೆ ತೊಡಗಿಸಿಕೊಂಡಿದ್ದಾನೆ ಮತ್ತು ತೊಡಗುವಿಕೆ ಕೇವಲ ಶಿಕ್ಷಕ ನೀಡಿದ ಉಪನ್ಯಾಸವನ್ನು ಕೇಳುವುದಲ್ಲ ಅವನು ಜ್ಞಾನದೊಂದಿಗೆ ತೊಡಗಿಸಿಕೊಳ್ಳಬೇಕು ಅದು ಗೆಳೆಯರೊಂದಿಗೆ ಚರ್ಚಿಸುವುದು ಅಥವಾ ಸಮಸ್ಯೆಯನ್ನು ಪರಿಹರಿಸುವುದು ಅಥವಾ ಅದಕ್ಕೆ ಸಂಬಂಧಿಸಿದ ಯೋಜನೆಯನ್ನು ಮಾಡುವುದು ಅಥವಾ ಆ ವಿಷಯವನ್ನು ಮತ್ತಷ್ಟು ಅನ್ವೇಷಿಸುವುದು ಮೆಟಾಕಾಗ್ನಿಟಿವ್ ಕೌಶಲ್ಯಗಳನ್ನು ಹೊಂದಿದ್ದರೆ ಅದು ಪ್ರಬಲ ಪಾತ್ರವನ್ನು ವಹಿಸುತ್ತದೆ ಅವನು ವಿಷಯದೊಂದಿಗೆ ಉತ್ತಮವಾಗಿ ತೊಡಗಿಸಿಕೊಳ್ಳುತ್ತಾನೆ ಅಥವಾ ಅವನು ತನ್ನ ಸ್ವಂತ ಕಲಿಕೆಯನ್ನು ನಿರ್ದೇಶಿಸಬಹುದು ಆ ಮಟ್ಟಿಗೆ ಇದು ದುರ್ಬಲ ವಿದ್ಯಾರ್ಥಿಗಳಲ್ಲಿ ವಿಶೇಷವಾಗಿ ಪ್ರಾಮುಖ್ಯತೆಯನ್ನು ಹೊಂದಿದೆ ಈಗ ಎರಡು ಕಾರ್ಯಯೋಜನೆಗಳನ್ನು ನೋಡೋಣ ನಿಮ್ಮ ವೈಯಕ್ತಿಕ ಅನುಭವಗಳಿಂದ ಜ್ಞಾನ ಆಲೋಚನೆ ಅಥವಾ ಕಲಿಕೆಯ ಕಾರ್ಯತಂತ್ರಗಳ ಅಸಮರ್ಪಕ ಮೆಟಾಕಾಗ್ನಿಟಿವ್ ಅರಿವಿನ ಎರಡು ನಿದರ್ಶನಗಳನ್ನು ವಿವರಿಸಿ ತಲಾ 250 ಪದಗಳೊಂದಿಗೆ ಈ ಎರಡು ನಿದರ್ಶನಗಳನ್ನು ಬರೆಯಿರಿ ಮತ್ತು ಶಿಕ್ಷಕನಾಗಿ ನನಗೆ ಖಾತ್ರಿಯಿದೆ ಕೆಲವು ವಿದ್ಯಾರ್ಥಿಗಳು ತಮ್ಮದೇ ಆದ ಜ್ಞಾನದ ಅರಿವನ್ನು ಹೊಂದಿರದಿದ್ದನ್ನು ನೀವು ಎದುರಿಸಿರಬಹುದು ಅದೇ ರೀತಿ ಅಸಮರ್ಪಕ ಮೆಟಾಕಾಗ್ನಿಟಿವ್ ತೊಂದರೆಯ ಬಗ್ಗೆ ನಿಮ್ಮ ಸ್ವಂತ ಅನುಭವಗಳನ್ನು ಗುರುತಿಸಲು ನೀವು ಪ್ರಯತ್ನಿಸಿದಾಗ ನೀವು ಖಂಡಿತವಾಗಿಯೂ ಇದನ್ನು ಅರ್ಥಮಾಡಿಕೊಳ್ಳುವಿರಿ ಮುಂದಿನ ಪಠ್ಯದಲ್ಲಿ ಎಂಜಿನಿಯರಿಂಗ್ ಜ್ಞಾನದ ಸ್ವರೂಪ ಮತ್ತು ವರ್ಗಗಳನ್ನು ಅರ್ಥಮಾಡಿಕೊಳ್ಳಲು ನಾವು ಪ್ರಯತ್ನಿಸುತ್ತೇವೆ ನೀವು ಗಮನಹರಿಸಿದ್ದಕ್ಕಾಗಿ ಧನ್ಯವಾದಗಳು